ಚಾರ್ಜ್ಡ್ ವಿತರಣೆಯಿಂದಾಗಿ ವಿದ್ಯುತ್ ಕ್ಷೇತ್ರ ಹಿಂದಿನ ಉಪನ್ಯಾಸಗಳಲ್ಲಿ ಚಾರ್ಜ್ಗಳು ಮತ್ತು ಚಾರ್ಜ್ ವಿತರಣೆಗಳಿಂದ ಉತ್ಪಾದಿಸಲ್ಪಡುವ ವಿದ್ಯುತ್ ಕ್ಷೇತ್ರವನ್ನು ನಾವು ಚರ್ಚಿಸಿದ್ದೇವೆ ವಾಸ್ತವವಾಗಿ ನಿರ್ದಿಷ್ಟ ಚಾರ್ಜ್ q ನಲ್ಲಿ ಬಲಗಳನ್ನು ಲೆಕ್ಕಾಚಾರ ಮಾಡುವಾಗ ಚಾರ್ಜ್ ವಿತರಣೆಯಿಂದಾಗಿ ಪಡೆಯುವ ವಿದ್ಯುತ್ ಕ್ಷೇತ್ರವನ್ನೂ ನಾವು ಲೆಕ್ಕ ಹಾಕಿದ್ದೇವೆ ಏಕೆಂದರೆ ನಾನು ಚಿಕ್ಕ ಅಕ್ಷರ q ಅನ್ನು 1 ಎಂದು ತೆಗೆದುಕೊಂಡರೆ ಅದು ವಿದ್ಯುತ್ ಕ್ಷೇತ್ರವಾಗುತ್ತದೆ ಈ ಉಪನ್ಯಾಸದಲ್ಲಿ ವಿದ್ಯುತ್ ಕ್ಷೇತ್ರವನ್ನು ಲೆಕ್ಕಹಾಕಲು ಇನ್ನೂ ಕೆಲವು ಉದಾಹರಣೆಗಳನ್ನು ನೋಡೋಣ ನಾನು ಇಲ್ಲಿ ಎರಡು ಉದಾಹರಣೆಗಳನ್ನು ನೀಡುತ್ತೇನೆ ಮತ್ತು ಎರಡೂ ಮುಖ್ಯ ಹಾಗೂ ಅವುಗಳನ್ನು ಭವಿಷ್ಯದಲ್ಲಿ ಬಳಸಲಾಗುವುದು ನಾನು ಉದಾಹರಣೆ 1 ರಲ್ಲಿ ವಿದ್ಯುತ್ ಡೈಪೋಲ್ ಮತ್ತು ಉದಾಹರಣೆ 2 ರಲ್ಲಿ ಸರ್ಫೇಸ್ ಚಾರ್ಜ್ ನಿಂದಾಗಿ ಪಡೆಯುವ ವಿದ್ಯುತ್ ಕ್ಷೇತ್ರವನ್ನು ಲೆಕ್ಕ ಹಾಕಲಿದ್ದೇನೆ ಉದಾಹರಣೆ 2 ರಲ್ಲಿ ಅಂತಹ ಪ್ರಕರಣಗಳನ್ನು ಎದುರಿಸಲು ನೀವು ಒಂದು ತಂತ್ರವನ್ನು ಸಹ ಕಲಿಯುವಿರಿ ಎರಡೂ ಸಂದರ್ಭಗಳಲ್ಲಿ ನಾವು ಕೆಲವು ಸೀಮಿತಗೊಳಿಸುವ ಪ್ರಕ್ರಿಯೆಗಳನ್ನು ಮಾಡುತ್ತೇವೆ ಆದ್ದರಿಂದ ಇದು ಸಾಕಷ್ಟು ತಿಳಿವಳಿಕೆ ಕೊಡುವ ಮತ್ತು ಪ್ರಮುಖ ಉಪನ್ಯಾಸವಾಗಿದೆ ಡೈಪೋಲ್ ನ ಕಾರಣದಿಂದಾಗಿ ಕ್ಷೇತ್ರವನ್ನು ಲೆಕ್ಕಹಾಕಲು ನಾನು ಹೆಚ್ಚು ನಿರ್ದಿಷ್ಟವಾಗಿ ಪಾಯಿಂಟ್ ಡೈಪೋಲ್ ಎಂದು ಹೇಳುತ್ತೇನೆ ನಾವು ಏನು ಮಾಡಲಿದ್ದೇವೆಂದರೆ ಡೈಪೋಲ್ ಅನ್ನು 2 ಚಾರ್ಜ್ಗಳಿಂದ ಮಾಡೋಣ q ಮತ್ತು q ಅನ್ನು ದೂರ 2a ನಿಂದ ಬೇರ್ಪಡಿಸಲಾಗಿದೆ ಆದ್ದರಿಂದ ಡೈಪೋಲ್ ಮೊಮೆಂಟ್ ನ ಪ್ರಮಾಣವನ್ನು 2qa ನಿಂದ ನೀಡಲಾಗುತ್ತದೆ ಮತ್ತು ಡೈಪೋಲ್ ಮೊಮೆಂಟ್ ನ ನಿರ್ದೇಶನವು ಋಣಾತ್ಮಕದಿಂದ ಧನಾತ್ಮಕ ಚಾರ್ಜ್ಗೆ ಇರುತ್ತದೆ p2qa ಆದ್ದರಿಂದ p ನಕಾರಾತ್ಮಕದಿಂದ ಧನಾತ್ಮಕ ಚಾರ್ಜ್ಗೆ ಒಂದು ದಿಕ್ಕನ್ನು ಹೊಂದಿರುತ್ತದೆ ನಾನು ಡೈಪೋಲ್ ಅನ್ನು ಮೂಲದಲ್ಲಿ ಇರಿಸಿದಂತೆ ಮತ್ತು ಝಡ್ ದಿಕ್ಕಿನಲ್ಲಿ ತೆಗೆದುಕೊಂಡರೆ ನಂತರ ನಾನು a ನಲ್ಲಿ ಚಾರ್ಜ್ q ಅನ್ನು z a ನಲ್ಲಿ ಮತ್ತು q ಅನ್ನು z a ನಲ್ಲಿ ತೆಗೆದುಕೊಳ್ಳುತ್ತೇನೆ ಮತ್ತು ಇದರ ಡೈಪೋಲ್ ಮೊಮೆಂಟ್ p ಅನ್ನು z ದಿಕ್ಕಿನಲ್ಲಿ 2qa ಗೆ ಸಮನಾಗಿ ಬರೆಯಬಹುದು p2qaz ಅಂತಿಮವಾಗಿ ಅದನ್ನು ಪಾಯಿಂಟ್ ಡೈಪೋಲ್ ಆಗಿ ಮಾಡಲು ನಾವು ಮಾಡಲು ಹೊರಟಿರುವುದು 'a 0 ಗೆ ಸಾಗುವುದು' ಮತ್ತು 'q ಅನಂತಕ್ಕೆ ∞ ಸಾಗುವುದು' ಅಂದರೆ ಗುಣಲಬ್ಧ qa ಗೆ ಸೀಮಿತವಾಗಿರುತ್ತದೆ ಮತ್ತು ಕೆಲವು p ಮೌಲ್ಯಕ್ಕೆ ಸಮನಾಗಿರುತ್ತದೆ ಮತ್ತು ಅದು ಪಾಯಿಂಟ್ ಡೈಪೋಲ್ ಆಗಿರುತ್ತದೆ ಆದ್ದರಿಂದ ಈ ಪಾಯಿಂಟ್ ಡೈಪೋಲ್ ನಿಂದಾಗಿ ನಾವು ಕ್ಷೇತ್ರವನ್ನು ಲೆಕ್ಕ ಹಾಕೋಣ ನಾನು ಅದನ್ನು ಮತ್ತೆ ಮಾಡಲು ಹೊರಟಿದ್ದೇನೆ ಇದು ನನ್ನ ಪಾಯಿಂಟ್ ಡೈಪೋಲ್ ಚಾರ್ಜ್ q ಇಲ್ಲಿ ಕುಳಿತುಕೊಳ್ಳುವುದು ಮೈನಸ್ q ಇಲ್ಲಿ ಕುಳಿತುಕೊಳ್ಳುವುದು ಆದ್ದರಿಂದ ಕೆಲವು ವೆಕ್ಟರ್ r ನಲ್ಲಿನ ಕ್ಷೇತ್ರವು 14πε0 ಆಗಿರುತ್ತದೆ q ಧನಾತ್ಮಕ ಚಾರ್ಜ್ ನನಗೆ z ದಿಕ್ಕಿನಲ್ಲಿ q ಕ್ಷೇತ್ರವನ್ನು ನೀಡುತ್ತದೆ ನಾನು ಇಲ್ಲಿ ಒಂದು ಘನ ಮತ್ತು ಮೇಲ್ಭಾಗದಲ್ಲಿ ವೆಕ್ಟರ್ ಬರೆಯುತ್ತೇನೆ ಧನಾತ್ಮಕ ಚಾರ್ಜ್ನ ಕಾರಣದಿಂದಾಗಿ ಒಂದು ಕ್ಷೇತ್ರವಿದೆ ಮತ್ತು ಋಣಾತ್ಮಕ ಚಾರ್ಜ್ನ ಕಾರಣದಿಂದಾಗಿ q r az ಭಾಗಿಸು r az ಘನವಾಗಿರುತ್ತದೆ Er14π0qr azr az3 qrazraz3 ಇದನ್ನು ಹೆಚ್ಚು ಸ್ಪಷ್ಟವಾಗಿ ಮಾಡಲು ನಾನು ಈ r ಬಿಂದುವನ್ನು ಸೆಳೆಯಲು ಅವಕಾಶ ಮಾಡಿಕೊಡಿ ಇದು ವೆಕ್ಟರ್ ಮತ್ತು ಇಲ್ಲಿ ಕೆಳಗಿನಿಂದ raz ಮತ್ತು ನಾವು ಈ ಕ್ಷೇತ್ರವನ್ನು ಲೆಕ್ಕಹಾಕಲು ಬಯಸುತ್ತೇವೆ ಮತ್ತು ಅಂತಿಮವಾಗಿ ಮಿತಿಯನ್ನು q ಬಾರಿ a ಒಂದು ಸೀಮಿತ ಸಂಖ್ಯೆಗೆ ಸಾಗುವುದನ್ನು ತೆಗೆದುಕೊಳ್ಳಿ ಏಕೆಂದರೆ ನಾವು 'a' ಮಿತಿಯನ್ನು 0 ಕ್ಕೆ ತೆಗೆದುಕೊಳ್ಳಲಿದ್ದೇವೆ ಎಂದು ನಾವು ಈಗಾಗಲೇ ಊಹಿಸುತ್ತಿದ್ದೇವೆ ನಾನು ಈ ಎರಡು ಪ್ರಮಾಣಗಳನ್ನು ಛೇದದಲ್ಲಿ ವಿಸ್ತರಿಸಬಹುದು ಆದ್ದರಿಂದ r az ನ ಮಾಡ್ಯುಲಸ್ ಅನ್ನು ಬರೆಯೋಣ ನಾನು ಇಲ್ಲಿಯೇ ಮೈನಸ್ ಅನ್ನು ಕೂಡ ಸೇರಿಸಲಿದ್ದೇನೆ ಅದು r2a2 ಜೊತೆಗೆ 2ar z ಯೂನಿಟ್ ವೆಕ್ಟರ್ ನೊಂದಿಗೆ r ಯುನಿಟ್ ವೆಕ್ಟರ್ ನ ಡಾಟ್ ಪ್ರಾಡಕ್ಟ್ ಇದು ಕೊಸೈನ್ ಥೀಟಾ ದ ವರ್ಗಮೂಲ ಆಗಿದೆ ಮತ್ತು ಮೈನಸ್ ಚಿಹ್ನೆಗಾಗಿ ಅದು ಇಲ್ಲಿ ಮೈನಸ್ ಆಗಿರುತ್ತದೆ razr2a22arcosθ12 ನಾನು 'a ಯು 0 ಗೆ ಸಾಗುವುದು' ತೆಗೆದುಕೊಳ್ಳುತ್ತಿದ್ದೇನೆ ಆದ್ದರಿಂದ a ಯು r ಗಿಂತಲೂ ತುಂಬಾ ಕಡಿಮೆ ನಾವು a2 ಪದವನ್ನು ನಿರ್ಲಕ್ಷಿಸಿ ಈ r ಪದವನ್ನು ಮಾತ್ರ ಇಡುತ್ತೇವೆ ಆದ್ದರಿಂದ ಬೈನೋಮಿಯಲ್ ಪ್ರಮೇಯದಿಂದ ನಾನು r ಅನ್ನು ಆಗಿ 1 ± 2 a r ಕೊಸೈನ್ ಥೀಟಾ ದ ಘಾತ 12 ಕ್ಕೆ ಏರಿಸಬಹುದು ಹಾಗು ಅಂದಾಜು ಮಾಡಬಹುದು raz≅r1±2arcosθ12 ಹೀಗಾಗಿ ನಾವು r±az3 ಅನ್ನು r3 ಗುಣಿಸು 1 ± 2 a r ಕೊಸೈನ್ ಥೀಟಾ ದ ಘಾತ 32 ಆಗಿ ಏರಿಸಬಹುದು ಬೈನೋಮಿಯಲ್ ಪ್ರಮೇಯದಿಂದ ಇದು r3 ಗುಣಿಸು 1 ± 3a r ಕೊಸೈನ್ ಥೀಟಾ ಆಗಿದೆ raz3r31±2arcosθ32≅r31±3arcosθ ಆದ್ದರಿಂದ ಈ ಡೈಪೋಲ್ ಒರಿಜಿನ್ ನಿಂದ 'r' ದೂರದಲ್ಲಿ ಕುಳಿತುಕೊಳ್ಳುವ ಕಾರಣದಿಂದಾಗಿ ಕ್ಷೇತ್ರವು E ಅಂದರೆ q ಭಾಗಿಸು 4π0 ಗೆ ಸಮನಾಗಿರುತ್ತದೆ ಬ್ರಾಕೆಟ್ ಒಳಗೆ ನಾನು ವೆಕ್ಟರ್ ಅನ್ನು r3 ಗುಣಿಸು 13ar ಕಾಸ್ ಥೀಟಾ ದಿಂದ ಭಾಗಿಸಿದ್ದೇನೆ ನಾವು raz ಭಾಗಿಸು r3 ಗುಣಿಸು 13ar ಕಾಸ್ ಥೀಟಾ ಇದಕ್ಕಾಗಿ ಬೇರೆ ಬಣ್ಣವನ್ನು ಬಳಸೋಣ Erq4π0r azr31 3arcosθ razr313arcosθ ಮತ್ತೆ ನಾನು ಬೈನೋಮಿಯಲ್ ಪ್ರಮೇಯವನ್ನು ಬಳಸಲಿದ್ದೇನೆ ಮತ್ತು ನೇರಳೆ ಬಣ್ಣದಲ್ಲಿ ಸುತ್ತುವರೆದಿರುವ ಫ್ಯಾಕ್ಟರ್ಸ್ ಗಳನ್ನು ಅಂಶಕ್ಕೆ ತೆಗೆದುಕೊಳ್ಳುತ್ತೇನೆ ಮತ್ತು ಈ ಸಂಪೂರ್ಣ ವಿಷಯವನ್ನು Er ಮೌಲ್ಯವು q ಭಾಗಿಸು 4π0r3 ಗೆ ಸಮನಾಗಿ ಬರೆಯಿರಿ ನಾನು r3 ಅನ್ನು ಹೊರಗೆಳೆದರೆ ಬ್ರಾಕೆಟ್ ಒಳಗೆ ನನಗೆ ಬಾರಿ13arcosθ ಮೈನಸ್ raz ಬಾರಿ 1 3arcosθ ಉಳಿದಿದೆ Erq4π0r3r az13arcosθ raz1 3arcosθ ನಾನು ಇದನ್ನು ಮತ್ತೆ ವಿಸ್ತರಿಸುತ್ತೇನೆ a ನಲ್ಲಿ ಫಸ್ಟ್ ಆರ್ಡರ್ ವರೆಗೆ ಪದಗಳನ್ನು ಮಾತ್ರ ಇಟ್ಟುಕೊಳ್ಳುತ್ತೇನೆ ಮತ್ತು ನನಗೆ ಸಿಗುವುದು E ಮೌಲ್ಯವು q ಭಾಗಿಸು 4π0r3 r3ar r ವೆಕ್ಟರ್ ಕೊಸೈನ್ ಥೀಟಾ az ಕಳೆ r 3ar r ವೆಕ್ಟರ್ ಕೊಸೈನ್ ಥೀಟಾ ಗೆ ಸಮಾನವಾಗಿರುತ್ತದೆ ಈ ನೀಲಿ ಬಣ್ಣವು az ಎಂಬ ಎರಡನೆಯ ಪದವಾಗಿದೆ ನಾನು ಅದನ್ನು ಸರಿಯಾಗಿ ಮಾಡುತ್ತಿದ್ದೇನೆ ಎಂದು ಪರಿಶೀಲಿಸೋಣ ಸಮಯ ನೋಡಿ 0924 ಹೌದು ಇದು ನಿಜಕ್ಕೂ ಸರಿಯಾಗಿದೆ ಈಗ r ಯಿಂದ r ವೆಕ್ಟರ್ ವಿಭಜನೆಯು ಯುನಿಟ್ ವೆಕ್ಟರ್ ಎಂಬ ವಿಚಾರವನ್ನು ನಾನು ಬಳಸಿದರೆ ನಾನು E ಅನ್ನು q ಭಾಗಿಸು 4π0r3 ಎಂದು ಬರೆಯಬಹುದು ಇಲ್ಲಿ ಈ ಪದವು ರದ್ದುಗೊಳ್ಳುತ್ತದೆ ಒಳಗೆ ನಾನು 6arcosθ 2az ಬರೆಯಬಹುದು ಇದನ್ನು ನಾನು 2aq ಭಾಗಿಸು 4π0 ಗುಣಿಸು 3cosθr z ಎಂದು ಬರೆಯಬಹುದು Erq4π0r36arcosθ 2az2aq4π03cosθr z ನಾನು ಈಗ ಹೆಚ್ಚು ಸಾವ್ರತ್ರಿಕವಾಗಿ ಇಡಲು ಬಯಸುತ್ತೇನೆ ಮತ್ತು p ವೆಕ್ಟರ್ 2aqz ಗೆ ಸಮಾನವಾಗಿರುತ್ತದೆ ಎಂದು ಅರಿತುಕೊಳ್ಳುತ್ತೇನೆ ಆದ್ದರಿಂದ ಇಲ್ಲಿ 2aq ಪದವು ಮೊದಲ ಪದದೊಂದಿಗೆ ಸಂಯೋಜಿಸಿದಾಗ 2aq ಬಾರಿ 3cosθr ಆಗಿದೆ ಕೊಸೈನ್ ಥೀಟಾ ವು z ಡಾಟ್ r r ಯುನಿಟ್ ವೆಕ್ಟರ್ ಅನ್ನು ಹೊರತುಪಡಿಸಿ ಏನೂ ಅಲ್ಲ ಆದ್ದರಿಂದ ನಾನು ಇದನ್ನು 2aqz ಡಾಟ್ r ಬಾರಿ ಯುನಿಟ್ ವೆಕ್ಟರ್ r ಗೆ 3 ರಿಂದ ಗುಣಿಸಿದಾಗ ಎಂದು ಬರೆಯಬಹುದು ಅದು 3p ಡಾಟ್ r r ಆಗಿದೆ ಅಂತೆಯೇ 2aqz ಈ ಸಂಪೂರ್ಣ ಪದವನ್ನು z ನೊಂದಿಗೆ ಸಂಯೋಜಿಸಿದರೆ ಅದು 'p' ಅನ್ನು ಹೊರತುಪಡಿಸಿ ಏನೂ ಅಲ್ಲ ಮತ್ತು 'a 0 ಗೆ ಹೋಗುತ್ತದೆ' ಮತ್ತು 'q ಅನಂತಕ್ಕೆ ಹೋಗುತ್ತದೆ' ಅಂದರೆ '2qa ಯು p ಗೆ ಹೋಗುತ್ತದೆ' ಎಂಬ ಮಿತಿಯನ್ನು ನಾನು ತೆಗೆದುಕೊಳ್ಳುತ್ತಿದ್ದೇನೆ ಎಂಬುದನ್ನು ನೆನಪಿಡಿ ಆದ್ದರಿಂದ ಇವೆಲ್ಲವನ್ನೂ ಒಟ್ಟುಗೂಡಿಸಿ ನಾನು Er ಅನ್ನು 3p rr ಕಳೆ p ಭಾಗಿಸು 4π0r3 ಎಂದು ಬರೆಯಬಹುದು ಈಗ ಒರಿಜಿನ್ ಅಲ್ಲಿ ಯಾವುದೇ ಅಭಿಮುಖವಾಗಿ ಕುಳಿತುಕೊಳ್ಳುವ ಡೈಪೊಲ್ ಗೆ ಇದು ಎಕ್ಸ್ಪ್ರೆಶನ್ Er3p rr p4π0r3 ಏಕೆಂದರೆ ಈಗ ನಾನು ಡಾಟ್ ಪ್ರಾಡಕ್ಟ್ ಅನ್ನು ತೆಗೆದುಕೊಳ್ಳುತ್ತಿದ್ದೇನೆ ಆದ್ದರಿಂದ ಇದು ನಿಜಕ್ಕೂ ಅಪ್ರಸ್ತುತವಾಗುತ್ತದೆ ಡಾಟ್ ಪ್ರಾಡಕ್ಟ್ ಈಗಾಗಲೇ ಕೊಸೈನ್ ಥೀಟಾ ವನ್ನು ನೀಡುತ್ತದೆ ಡೈಪೊಲ್ r ಪ್ರೈಮ್ ಅಲ್ಲಿದ್ದರೆ ಯಾವುದೊ ಬಿಂದು r ಎಂದು ಹೇಳೋಣ ಆಗ ಈ r ಆ ಬಿಂದುವಿನಿಂದ ಇರುವ ದೂರವನ್ನು ಪ್ರತಿನಿಧಿಸುತ್ತದೆ ಮತ್ತು ನಾನು ಆ Er ಸಮಾನ 3 p ಡಾಟ್ ಯುನಿಟ್ ವೆಕ್ಟರ್ r r ಹೊಂದಲಿದ್ದೇನೆ ಇದು ಆ ದಿಕ್ಕಿನಲ್ಲಿ ಇರುವ ಯುನಿಟ್ ವೆಕ್ಟರ್ ಯುನಿಟ್ ವೆಕ್ಟರ್ r r p ಅನ್ನು 4π0 r r3 ನಿಂದ ಭಾಗಿಸಲಾಗಿದೆ ಇದನ್ನು ನಾನು ಸ್ಪಷ್ಟವಾಗಿ 3p ಡಾಟ್ ವೆಕ್ಟರ್ r r ಗುಣಿಸು ವೆಕ್ಟರ್ r r ಎಂದು ಬರೆಯಬಹುದು ಏಕೆಂದರೆ ನಾನು ವೆಕ್ಟರ್ ಗಳಿಂದ ಗುಣಿಸಿದಾಗ ನಾನು r r5 pr r3 ನಿಂದ ಭಾಗಿಸುತ್ತೇನೆ ಸಹಜವಾಗಿ 1 ಭಾಗಿಸು 40 ಬ್ರಾಕೆಟ್ ಹೊರಗೆ ಇದೆ r rr rr r5 pr r3 ನಾನು ತೆಗೆದುಕೊಳ್ಳಲು ಬಯಸುವ ಮುಂದಿನ ಉದಾಹರಣೆ ನಾವು ಗಾಸ್ ನ ನಿಯಮವನ್ನು ಬಳಸುತ್ತೇವೆ ಮತ್ತು ಇದರಲ್ಲಿ ನಾನು ಧನಾತ್ಮಕ ಚಾರ್ಜ್ ನ ಗೋಳವನ್ನು ತೆಗೆದುಕೊಳ್ಳಲು ಬಯಸುತ್ತೇನೆ ಅದನ್ನು ಋಣಾತ್ಮಕ ಚಾರ್ಜ್ ನ ಗೋಳದ ಮೇಲೆ ಸೂಪರ್ ಇಂಪೋಸ್ ಮಾಡಲು ಮತ್ತು ಈ ಪ್ರದೇಶದಲ್ಲಿನ ಈ ಎರಡರ ಸೂಪರ್ಪೋಸಿಷನ್ ನಿಂದಾಗಿ ಕ್ಷೇತ್ರವನ್ನು ಲೆಕ್ಕಹಾಕಲು ನಾನು ಬಯಸುತ್ತೇನೆ ಒಂದು ರೀತಿಯಲ್ಲಿ ನೀವು ವಿದ್ಯುನ್ಮಾನವಾಗಿ ಯೋಚಿಸಬಹುದು ಈ ಅತಿಕ್ರಮಣ ಪ್ರದೇಶವು ಯಾವುದೇ ಚಾರ್ಜ್ ಸಾಂದ್ರತೆಯನ್ನು ಹೊಂದಿರುವುದಿಲ್ಲ ಇಲ್ಲಿ ರೋ 0 ಆಗಿದೆ ಏಕೆಂದರೆ ಧನಾತ್ಮಕ ಮತ್ತು ಋಣಾತ್ಮಕ ಚಾರ್ಜ್ ಗಳು ರದ್ದಾಗುತ್ತವೆ ಸಮಾನವಾಗಿ ನೀವು ಇದನ್ನು ಟೊಳ್ಳು ಎಂದು ಸಹ ಭಾವಿಸಬಹುದು ಏಕೆಂದರೆ ವಿದ್ಯುನ್ಮಾನವಾಗಿ ಇದು ಗಮನಾರ್ಹವಾಗಿಲ್ಲ ಆದ್ದರಿಂದ ಒಂದು ರೀತಿಯಲ್ಲಿ ನಾವು ಟೊಳ್ಳಾದ ಪ್ರದೇಶದಲ್ಲಿ ವಿದ್ಯುತ್ ಕ್ಷೇತ್ರವನ್ನು ಸಹ ಲೆಕ್ಕ ಹಾಕುತ್ತಿದ್ದೇವೆ ಒಂದು ಬದಿಯಲ್ಲಿ ಹೊರಗಿನ ಚಾರ್ಜ್ ಧನಾತ್ಮಕವಾಗಿದ್ದರೆ ಮತ್ತು ಇನ್ನೊಂದು ಬದಿಯಲ್ಲಿ ಚಾರ್ಜ್ ಋಣಾತ್ಮಕವಾಗಿದ್ದಾಗ ಇದು ಟೊಳ್ಳಾದ ಪ್ರದೇಶವಾಗಿದೆ ಈ ಎರಡು ಕೇಂದ್ರಗಳು ಸ್ವಲ್ಪ ದೂರ a ದಿಂದ ಸ್ಥಳಾಂತರಗೊಳ್ಳುತ್ತವೆ ನಾನು ಅಂತಿಮವಾಗಿ ಈ ಸಂದರ್ಭದಲ್ಲಿ ಮಿತಿಯನ್ನು ತೆಗೆದುಕೊಳ್ಳಲಿದ್ದೇನೆ ಅಲ್ಲಿ ಈ ಎರಡು ಚಾರ್ಜ್ ಗಳು ಹೆಚ್ಚಿನ ಪ್ರದೇಶಗಳಿಗೆ ಅತಿಕ್ರಮಿಸುತ್ತವೆ ಆದ್ದರಿಂದ ಈ ಋಣಾತ್ಮಕ ಭಾಗವು ನನಗೆ ನಕಾರಾತ್ಮಕ ಚಾರ್ಜ್ ನ ತೆಳುವಾದ ಸ್ಲೈಸ್ ನೀಡುತ್ತದೆ ಧನಾತ್ಮಕ ಭಾಗವು ನನಗೆ ಧನಾತ್ಮಕ ಚಾರ್ಜ್ ನ ತೆಳುವಾದ ಪದರ ನೀಡುತ್ತದೆ ಮತ್ತು ನೀವು ಮಧ್ಯದಲ್ಲಿ ನೋಡಬಹುದು ಚಾರ್ಜ್ ಗಳು ಅತಿದೊಡ್ಡ ಪ್ರಮಾಣವನ್ನು ಹೊಂದಿರುತ್ತವೆ ಮತ್ತು ನೀವು ಬದಿಗೆ ಹೋಗುವಾಗ ಅದು ಕಡಿಮೆಯಾಗುತ್ತದೆ ಮತ್ತು ಸೂಕ್ತವಾದ ಮಿತಿಗಳನ್ನು ತೆಗೆದುಕೊಳ್ಳುವಾಗ ಅಂದರೆ 'a 0 ಗೆ ಹೋಗುವಾಗ' ಮತ್ತು ಈ ಚಾರ್ಜ್ ಸಾಂದ್ರತೆಯು 'ರೋ ಅನಂತಕ್ಕೆ ಹೋಗುವಾಗ' ಈ ಪ್ರದೇಶವು ಟೊಳ್ಳಾಗಿದೆ ಆದ್ದರಿಂದ ಮೇಲ್ಮೈಯಲ್ಲಿನ ಚಾರ್ಜ್ ಸೀಮಿತವಾಗಿದೆ ಮೇಲ್ಮೈ ಚಾರ್ಜ್ ವಿತರಣೆಯಿಂದಾಗಿ ನಾನು ವಿದ್ಯುತ್ ಕ್ಷೇತ್ರವನ್ನು ಪಡೆಯುತ್ತೇನೆ 'ರೋ ಥೀಟಾ ' ಅಥವಾ 'ಸಿಗ್ಮಾ ಥೀಟಾ' ಇದು ಕೊಸೈನ್ ಥೀಟಾ ದ ಕೆಲವು ಸ್ಥಿರ ಸಮಯ ಬಾರಿ ಆಗಿದೆ ಮತ್ತು ನೀವು ಅದನ್ನು ನೋಡುತ್ತೀರಿ ಆದ್ದರಿಂದ ಮತ್ತೆ ನಾನು ಲಿಮಿಟಿಂಗ್ ಪ್ರೋಸೆಸ್ ಕ್ರಿಯೆಯನ್ನು ಬಳಸಲಿದ್ದೇನೆ ಆದ್ದರಿಂದ ನಾವು ಏಕರೂಪದ ಚಾರ್ಜ್ದ ಸಾಂದ್ರತೆ ρr ಇರುವ ಗೋಳವನ್ನು ತೆಗೆದುಕೊಳ್ಳೋಣ ಮತ್ತು ನಿಮ್ಮ 12 ನೇ ತರಗತಿಯಲ್ಲಿ ನೀವು ಈ ಸಮಸ್ಯೆಯನ್ನು ಪರಿಹರಿಸಿದ್ದೀರಿ ನೀವು ಗಾಸ್ ನ ನಿಯಮವನ್ನು ಅನ್ವಯಿಸಿದರೆ ಮತ್ತು ಒಳಗೆ r ದೂರದಲ್ಲಿ ಕ್ಷೇತ್ರವನ್ನು ಲೆಕ್ಕ ಹಾಕಿದರೆ ಈ ಕ್ಷೇತ್ರವು ρr30 ಆಗಿರುತ್ತದೆ ಆದರೆ ನಾವು ಅದನ್ನು ಸ್ಪಷ್ಟವಾಗಿ ಮಾಡೋಣ ಹೇಗಾದರೂ E ds ನನಗೆ ಎಪ್ಸಿಲಾನ್ 0 ರಿಂದ ಭಾಗಿಸಲಾದ ಸುತ್ತುವರಿದ ಚಾರ್ಜ್ Q ಅನ್ನು ನೀಡುತ್ತದೆ ಆದ್ದರಿಂದ ನಾನು ಆಂತರಿಕ ಮೇಲ್ಮೈಯನ್ನು ತೆಗೆದುಕೊಂಡರೆ E ds ಮೌಲ್ಯವು E ಬಾರಿ 4πr2 ಆಗಿರುತ್ತದೆ ಮತ್ತು ಸುತ್ತುವರೆದ ಚಾರ್ಜ್ 4π3r30 ಇಲ್ಲಿ 4π ರದ್ದುಗೊಳಿಸುತ್ತದೆ ಈ r2 ರದ್ದುಗೊಳಿಸುತ್ತದೆ ಮತ್ತು ನನಗೆ ಒಂದೇ r ನೀಡುತ್ತದೆ ಆದ್ದರಿಂದ r ನಲ್ಲಿನ ಕ್ಷೇತ್ರವು ρr ಭಾಗಿಸು 30 ಆಗುತ್ತದೆ ನಾನು r ನಲ್ಲಿ ವೆಕ್ಟರ್ ಕ್ಷೇತ್ರ v E ಅನ್ನು ಬರೆದರೆ ಅದರ ನಿರ್ದೇಶನವು ರೇಡಿಯಲ್ ಆಗಿ ಹೊರಹೊಮ್ಮುತ್ತದೆ ಮತ್ತು ಈ ಸ್ಪೇರಿಕಲ್ ಪೋಲಾರ್ ಕೋರ್ಡಿನೇಟ್ಸ್ ಗಳನ್ನು ಬಳಸಿ ನಾನು ಇದನ್ನು r ಭಾಗಿಸು 30 ಎಂದು ಬರೆಯಬಹುದು ಇದು ಕ್ಷೇತ್ರ E dsQ0 Er 4πr24π3r30 Erρr30 Err30 ಈಗ ನಾವು ಮಾತನಾಡುತ್ತಿದ್ದ ಈ ಎರಡು ಚಾರ್ಜ್ ಗಳನ್ನು ಸೂಪರ್ ಇಂಪೋಸ್ ಗೊಳಿಸೋಣ ಇಲ್ಲಿ ಧನಾತ್ಮಕ ಚಾರ್ಜ್ ಇಲ್ಲಿ ನಕಾರಾತ್ಮಕ ಚಾರ್ಜ್ ಇದೆ ಈ r ದೂರದಲ್ಲಿ ಧನಾತ್ಮಕ ಚಾರ್ಜ್ ನನಗೆ ಒಂದು ಕ್ಷೇತ್ರವನ್ನು ನೀಡುತ್ತದೆ ಅದು ಈ ರೀತಿ ಹೊರ ಹೊಮ್ಮುತ್ತದೆ ನಾನು ಋಣಾತ್ಮಕ ಚಾರ್ಜ್ ಅನ್ನು ನೋಡಿದರೆ ಅದು ನನಗೆ ಕೇಂದ್ರದ ಕಡೆಗೆ ಈ ರೀತಿಯ ಕ್ಷೇತ್ರವನ್ನು ನೀಡುತ್ತದೆ ಏಕೆಂದರೆ ಋಣಾತ್ಮಕ ಚಾರ್ಜ್ ಯಾವುದೇ ಹಂತದಲ್ಲಿರುತ್ತದೆ ಆದ್ದರಿಂದ ನಾವು ಈ ಚಿತ್ರವನ್ನು ಮತ್ತೆ ಬಿಡಿಸೋಣ ಯಾವುದೇ ಬಿಂದುವನ್ನು ತೆಗೆದುಕೊಳ್ಳುತ್ತೇನೆ ಇಲ್ಲಿ ಬಿಂದು ಸೆಳೆಯೋಣ ಇಲ್ಲಿ ಧನಾತ್ಮಕ ಚಾರ್ಜ್ ನ ಕಾರಣ ವಿದ್ಯುತ್ ಕ್ಷೇತ್ರ ಮತ್ತು ಇಲ್ಲಿ ಋಣಾತ್ಮಕ ಚಾರ್ಜ್ ನಿಂದಾಗಿ ವಿದ್ಯುತ್ ಕ್ಷೇತ್ರ ನಾನು ಈ ವೆಕ್ಟರ್ ಅನ್ನು r1 ಎಂದು ಕರೆದರೆ ಮತ್ತು ಈ ವೆಕ್ಟರ್ r2 ಅನ್ನು ನಾನು ಕೇಂದ್ರದ ಕಡೆಗೆ ವಿದ್ಯುತ್ ಕ್ಷೇತ್ರವನ್ನು ಲೆಕ್ಕಾಚಾರ ಮಾಡುತ್ತಿದ್ದರೆ ಈ ಪಾಯಿಂಟ್ ಅಲ್ಲಿ ವಿದ್ಯುತ್ ಕ್ಷೇತ್ರವು ಧನಾತ್ಮಕ ಚಾರ್ಜ್ ಕೂಡಿಸು ಋಣಾತ್ಮಕ ಚಾರ್ಜ್ ಕಾರಣದಿಂದಾಗಿ ಕೆಲವು ಕ್ಷೇತ್ರಕ್ಕೆ ಸಮಾನವಾಗಿರುತ್ತದೆ ಆದ್ದರಿಂದ ನಾನು ಇದನ್ನು r130 ಎಂದು ಬರೆಯಲಿದ್ದೇನೆ ಮತ್ತು r2 ಈಗಾಗಲೇ ವಿದ್ಯುತ್ ಕ್ಷೇತ್ರದ ದಿಕ್ಕಿನಲ್ಲಿರುವುದರಿಂದ ನಾನು ಇದನ್ನು r230 ಎಂದು ಬರೆಯಬಹುದು ಅವುಗಳನ್ನು ಒಟ್ಟಿಗೆ ಸೇರಿಸಿ ನಾನು 30 ಅನ್ನು ಹೊರ ತೆಗೆದುಕೊಳ್ಳಬಹುದು ನನ್ನ ಬಳಿ r1r2 ಇದೆ ಇದು r1 ವೆಕ್ಟರ್ ಇದು r2 ವೆಕ್ಟರ್ ಆದ್ದರಿಂದ ಅವುಗಳ ಮೊತ್ತವು ಈ ವೆಕ್ಟರ್ ಆಗಿದ್ದು ಇದರ ಪ್ರಮಾಣವು ಈ ಗೋಳಗಳ ಕೇಂದ್ರಗಳ ನಡುವಿನ ಅಂತರವಾಗಿದೆ ಮತ್ತು ವೆಕ್ಟರ್ ಧನಾತ್ಮಕ ಚಾರ್ಜ್ ಇಂದ ಋಣಾತ್ಮಕ ಚಾರ್ಜ್ ನ ಕಡೆಗೆ ಇರುತ್ತದೆ ಆದ್ದರಿಂದ ನಾನು ಇದನ್ನು a30 ಎಂದು ಬರೆಯಬಹುದು ಇದು ತುಂಬಾ ಆಸಕ್ತಿದಾಯಕ ಫಲಿತಾಂಶವಾಗಿದೆ Er130r23030r1r2a30 ಏಕೆಂದರೆ ಈಗ ನೀವು ಎರಡು ಕ್ಷೇತ್ರಗಳ ಈ ಕೊಡುಗೆಯನ್ನು ನೋಡುತ್ತೀರಿ ನಾನು ಇಲ್ಲಿ ಈ ನಕಾರಾತ್ಮಕ ಚಾರ್ಜ್ ಅನ್ನು ಮತ್ತು ಈ ಟೊಳ್ಳು ಪ್ರದೇಶದ ಕ್ಷೇತ್ರದಲ್ಲಿ ಸಕಾರಾತ್ಮಕ ಚಾರ್ಜ್ ಅನ್ನು ತೆಗೆದುಕೊಂಡರೆ ಅದು ಎಲ್ಲೆಡೆ ಒಂದೇ ಆಗಿದೆ ಇದು ನಕಾರಾತ್ಮಕದಿಂದ ಧನಾತ್ಮಕ ಬದಿಗೆ ಸೂಚಿಸುತ್ತಿದೆ ಈ ಎರಡು ಸಾಂದ್ರತೆಗಳು ಒಂದೇ ಆಗಿರುವಾಗ ಇದರ ಪ್ರಮಾಣವು a30 ಆಗಿದೆ ಎಲ್ಲವೂ ಹೀಗೆಯೇ ಕೆಲಸ ಮಾಡಿದೆ ಮತ್ತು ಇದು ನಿರ್ದೇಶನವು ಧನಾತ್ಮಕ ಚಾರ್ಜ್ ಕೇಂದ್ರದಿಂದ ನಕಾರಾತ್ಮಕ ಚಾರ್ಜ್ ಕೇಂದ್ರದ ಕಡೆಗೆ ಇದೆ ಇದು ತುಂಬಾ ಆಸಕ್ತಿದಾಯಕ ಫಲಿತಾಂಶವಾಗಿದೆ ನೀವು ಏನು ಮಾಡಿದರೂ ಈ ಟೊಳ್ಳಾದ ಪ್ರದೇಶದಲ್ಲಿ ಒಳಗಿನ ಕ್ಷೇತ್ರವು ಸ್ಥಿರವಾಗಿದೆ ಈಗ ಮೇಲ್ಮೈ ಚಾರ್ಜ್ ವಿತರಣೆಯಿಂದಾಗಿ ಕ್ಷೇತ್ರವನ್ನು ಪಡೆಯಲು ನಾವು ಈ ಸಂಗತಿಯನ್ನು ಬಳಸಲಿದ್ದೇವೆ ನಾನು ಈಗ ಈ ಗೋಳಗಳನ್ನು ಹೆಚ್ಚಿನ ಪ್ರದೇಶಗಳ ಮೇಲೆ ಒಂದರ ಮೇಲೊಂದು ಅತಿಕ್ರಮಣ ಆಗಿರುವಂತೆ ತೆಗೆದುಕೊಳ್ಳುತ್ತೇನೆ ಮತ್ತು ಅವು ಸಣ್ಣ ವೆಕ್ಟರ್ a ನಿಂದ ಸ್ಥಳಾಂತರಿಸಲ್ಪಟ್ಟಿವೆ ಇವು ಕೇಂದ್ರಗಳು ಈ ಪ್ರದೇಶದಲ್ಲಿ ಎಷ್ಟು ಚಾರ್ಜ್ ಇದೆ ಎಂದು ಈಗ ತೆಗೆದುಕೊಳ್ಳೋಣ ಈಗ ನಾನು ಈ ಸ್ಪೇರಿಕಲ್ ಪೋಲಾರ್ ಕೋರ್ಡಿನೇಟ್ಸ್ ಗಳನ್ನು ಬಳಸಲಿರುವುದರಿಂದ ನಾನು ಈ ವ್ಯವಸ್ಥೆಯನ್ನು ಲಂಬವಾದ ದಿಕ್ಕಿನಲ್ಲಿ ಮಾಡಿದರೆ ಅದು ಉಪಯುಕ್ತವಾಗುತ್ತದೆ ಇದು ಎರಡು ಗೋಳಗಳ ಕೇಂದ್ರವಾಗಿದೆ ಅವುಗಳ ನಡುವಿನ ಅಂತರವು ತುಂಬಾ ಚಿಕ್ಕದಾಗಿ ಇರುವುದರಿಂದ ನಾನು ಬಹುತೇಕ ಒಂದು ಸಾಮಾನ್ಯ ಕೇಂದ್ರವನ್ನು ತೆಗೆದುಕೊಳ್ಳಬಹುದು ಮತ್ತು ಈ ವಾಲ್ಯೂಮ್ ನಲ್ಲಿ ಚಾರ್ಜ್ ಅನ್ನು ಲೆಕ್ಕಹಾಕಲು ನಾನು ಬಯಸುತ್ತೇನೆ ನೆನಪಿಡಿ ಪರಿಮಾಣದ ಅಂಶ ಎಷ್ಟು ಈ ಸಣ್ಣ ವಾಲ್ಯೂಮ್ ಅಂಶ dV ಮತ್ತೆ ಹೀಗಿರಲಿದೆ a ತುಂಬಾ ಕಡಿಮೆ a ಈ ಗೋಳಗಳ ತ್ರಿಜ್ಯಕ್ಕಿಂತ ಬಹಳ ಕಡಿಮೆ ವಾಸ್ತವವಾಗಿ a 0 ಗೆ ಸಾಗುತ್ತದೆ ಆದ್ದರಿಂದ ನಾನು ಇದನ್ನು R2dcosθ ಎಂದು ಬರೆಯಬಲ್ಲೆ ಏಕೆಂದರೆ ಈ ಕೋನವು θ dϕ ಬಾರಿ dr ಇಲ್ಲಿ dr ಈ ರೇಡಿಯಲ್ ದಿಕ್ಕಿನಲ್ಲಿರುವ ದೂರ dr ಆದ್ದರಿಂದ ಮತ್ತೆ ನಾನು ಈ ನಿರ್ದಿಷ್ಟ ಪರಿಮಾಣದ ಅಂಶವನ್ನು ತೆಗೆದು ಕೊಳ್ಳುತ್ತಿದ್ದೇನೆ ಈ ದೂರವು dr ಈ dr ಎಷ್ಟು ನೆನಪಿಡಿ ಇವುಗಳನ್ನು a ದೂರದಿಂದ ಸ್ಥಳಾಂತರಿಸಲಾಗಿದೆ ಎಂದು ನಾವು ಹೇಳಿದೆವು ಆದ್ದರಿಂದ ಇಲ್ಲಿ ಈ ದೂರವು a ಇಲ್ಲಿ ಈ ದೂರವು a ಮತ್ತು ಇದು dr ಈ ಕೋನವು ಥೆಟಾ ಆಗಿದೆ ಆದ್ದರಿಂದ ನೀವು dr ಅನ್ನು dracos θ ಎಂದು ನೋಡಬಹುದು ಆದ್ದರಿಂದ ನಾನು ಈ ಸಣ್ಣ ವಾಲ್ಯೂಮ್ ಅಂಶವನ್ನು R2d ಕೋಸ್ಯೆನ್ ಥೆಟಾ dϕ ಬಾರಿ acosθ ಎಂದು ಬರೆಯಬಹುದು a cosθ ಆದ್ದರಿಂದ ಈ ಪ್ರದೇಶದ ಚಾರ್ಜ್ dQ ವು ರೋ ಸಾಂದ್ರತೆ ಕೋಸ್ಯೆನ್ ಥೆಟಾ ನಾನು ಇಲ್ಲಿ a ಬಾರಿ R2dcosθdϕ ಅನ್ನು ಸಹ ತರುತ್ತೇನೆ ನಮ್ಮ ಹಿಂದಿನ ಉಪನ್ಯಾಸಗಳಲ್ಲಿ ಒಂದನ್ನು ನೆನಪಿಸಿಕೊಳ್ಳಿ ಇದು ಈ ಗೋಳದ ರೇಡಿಯಲ್ ದಿಕ್ಕಿನಲ್ಲಿರುವ ಪ್ರದೇಶವಲ್ಲದೆ ಬೇರೇನೂ ಅಲ್ಲ ಆದ್ದರಿಂದ ಇದು aρcosθ ds ಆದ್ದರಿಂದ ಪರಿಸ್ಥಿತಿ ಹೀಗಿದೆ ಈಗ ನಾನು ಇದನ್ನು ಒಂದೇ ಗೋಳವೆಂದು ಭಾವಿಸಿದರೆ ನನಗೆ ಇಲ್ಲಿ ಧನಾತ್ಮಕ ಚಾರ್ಜ್ ಇದೆ ಅದು ρ a cosθds ನಾನು ಇದನ್ನು ಮೇಲ್ಮೈ ಚಾರ್ಜ್ ಸಾಂದ್ರತೆಯನ್ನು ಸೂಚಿಸುವ ಸಿಗ್ಮಾ ಬಾರಿ ds ಎಂದು ಬರೆಯಬಹುದು ಅಲ್ಲಿ ಸಿಗ್ಮಾ ವು ಥೀಟಾ ವನ್ನು ಅವಲಂಬಿಸಿರುತ್ತದೆ ಮತ್ತು σ θ ಕೆಲವು ρ a cosθ ಗೆ ಸಮಾನವಾಗಿರುತ್ತದೆ ಮಿತಿಯಲ್ಲಿ 'a 0 ಗೆ ಹೋಗುವುದು' ಮತ್ತು ' ಅನಂತಕ್ಕೆ ಹೋಗುವುದು' ಅಂದರೆ 'ρa ಕೆಲವು ಸಿಗ್ಮಾ 0 ಗೆ ಹೋಗುತ್ತದೆ' ನಂತರ ನಾನು σ θ ಅನ್ನು 0cosθ ಎಂದು ಬರೆಯಬಹುದು 0cosθ ಆದರೆ ಇವು ಎರಡು ಸ್ಥಳಾಂತರಗೊಂಡ ಗೋಳಗಳಾಗಿವೆ ಆದ್ದರಿಂದ ಕ್ಷೇತ್ರವು ಹೇಗೆ ಕಾಣುತ್ತದೆ ಕ್ಷೇತ್ರವು ಧನಾತ್ಮಕದಿಂದ ಋಣಾತ್ಮಕ ಚಾರ್ಜ್ ಬದಿಗೆ ಸ್ಥಳಾಂತರದ ದಿಕ್ಕಿನಲ್ಲಿರುತ್ತದೆ ಆದ್ದರಿಂದ ನಾವು ಮೊದಲೇ ಪಡೆದ ವಿದ್ಯುತ್ ಕ್ಷೇತ್ರ ನೆನಪಿಡಿ ಅದು ρa30 ಆಗಿದ್ದು ಅದು z ದಿಕ್ಕಿನಲ್ಲಿ ρa ಆಗಿರುತ್ತದೆ ಇದು 30 ರಿಂದ ಭಾಗಿಸಲ್ಪಟ್ಟಿದೆ ಆದರೆ ρa ನಾವು ಹೇಳಿದ್ದು ಸಿಗ್ಮಾ ನಾಟ್ sigma naught ಹೊರತು ಏನೂ ಅಲ್ಲ ಆದ್ದರಿಂದ ಇದು z ದಿಕ್ಕಿನಲ್ಲಿ 030 ಆಗಿದೆ ನಾವು ಏನು ತೀರ್ಮಾನಿಸುತ್ತೇವೆ ನೀವು ಸಿಗ್ಮಾ ಕೆಲವು ಅಕ್ಷದಿಂದ ಕೋನವನ್ನು ಅವಲಂಬಿಸಿರುವ ಗೋಳವನ್ನು ಹೊಂದಿದ್ದರೆ ಥೀಟಾ ಕೋನದಿಂದ ದೂರ ಹೋದರೆ ಕೆಲವು ಅಕ್ಷವಿದೆ ಎಂದು ನಾವು ತೀರ್ಮಾನಿಸುತ್ತೇವೆ ಸಿಗ್ಮಾ ಥೀಟಾ ವು 0cosθ ಆಗಿದ್ದರೆ ಅದು ಇಲ್ಲಿ ಸಕಾರಾತ್ಮಕವಾಗಿರುತ್ತದೆ ಮತ್ತು ಇನ್ನೊಂದು ಬದಿಯಲ್ಲಿ ಋಣಾತ್ಮಕವಾಗಿರುತ್ತದೆ ಈ ಅಕ್ಷದ ಉದ್ದಕ್ಕೂ ಗರಿಷ್ಠವಾಗಿರುವುದು ನಂತರ ಅದು ಕಡಿಮೆಯಾಗುತ್ತದೆ ಮತ್ತು ಇಲ್ಲಿ 0 ಆಗುತ್ತದೆ ನಂತರ E ಕ್ಷೇತ್ರವು ಒಳಗೆ ಸ್ಥಿರವಾಗಿರುತ್ತದೆ ಮತ್ತು 030 ಧನಾತ್ಮಕದಿಂದ ಋಣಾತ್ಮಕ ಬದಿಗೆ ಸೂಚಿಸುತ್ತದೆ ಅದು ಬಹಳ ಮುಖ್ಯವಾದ ಫಲಿತಾಂಶ ಈ ಅಧ್ಯಾಯದಲ್ಲಿ ನೀವು ಎರಡು ಚಾರ್ಜ್ ವಿತರಣೆಗಳೊಂದಿಗೆ ಗಾಸ್ ಪ್ರಮೇಯವನ್ನು ಹೇಗೆ ಬಳಸಬೇಕೆಂದು ಕಲಿತಿದ್ದೀರಿ ಮತ್ತು ಇದು ಒಂದು ನಿರ್ದಿಷ್ಟ ಮೇಲ್ಮೈ ಚಾರ್ಜ್ ಸಾಂದ್ರತೆಗೆ ಈ ಗೋಳದೊಳಗೆ ಸ್ಥಿರವಾದ ಕ್ಷೇತ್ರವನ್ನು ಪಡೆಯುವ ಫಲಿತಾಂಶವನ್ನು ನೀಡುತ್ತದೆ